ಪ್ರಯೋಗಾಲಯ ಪ್ರದರ್ಶನ ವರ್ನಿಯರ್ ಕ್ಯಾಲಿಪರ್ ಎಂಜಿನಿಯರಿಂಗ್ ಮಾಪನಶಾಸ್ತ್ರ ಕೋರ್ಸ್ಗೆ ಮರಳಿ ಸ್ವಾಗತ ಇದು ವಿಶೇಷ ಅಧಿವೇಶನ ಸೈದ್ಧಾಂತಿಕ ವಿಭಾಗದಲ್ಲಿ ನಾವು ಅಧ್ಯಯನ ಮಾಡಿದ ಉಪಕರಣಗಳನ್ನು ಬಳಸಿಕೊಂಡು ಪ್ರಾಯೋಗಿಕ ಅಳತೆಗಳನ್ನು ಹೇಗೆ ಮಾಡುವುದೆಂದು ತಿಳಿಯೋಣ ನಾನು ಇಲ್ಲಿ ಆಯ್ಕೆ ಮಾಡಿದ ಮೊದಲ ಉಪಕರಣ ವರ್ನಿಯರ್ ಕ್ಯಾಲಿಪರ್ ಇವುಗಳು ನಾವು ಚರ್ಚಿಸಲಿರುವ ಎರಡು ವರ್ನಿಯರ್ ಕ್ಯಾಲಿಪರ್ಗಳು ಇವೆರಡು ಮಿಟುಟೊಯೊ ಜಪಾನ್ ನಿಂದ ತಯಾರಿಸಲ್ಪಟ್ಟಿದೆ ಮತ್ತು ಅವುಗಳು ಕೆಲವು ವಿಶೇಷಣಗಳನ್ನು ಹೊಂದಿವೆನೀವು ಇಲ್ಲಿ ಉಪಕರಣವನ್ನು ನೋಡಬಹುದುಅದು ವಿವಿಧ ಘಟಕಗಳನ್ನು ಹೊಂದಿದೆ ಈ ಉಪಕರಣವು ಮೇನ್ ಸ್ಕೇಲ್ ವನ್ನು ಹೊಂದಿದೆ ಉಪಕರಣದ ಮೇನ್ ಸ್ಕೇಲ್ ದ ಉದ್ದ ಸುಮಾರು 12 ಇಂಚುಗಳು ಕೆಳಗಿನ ಭಾಗದಲ್ಲಿ ಮೇನ್ ಸ್ಕೇಲ್ ದಲ್ಲಿ 200 ಮಿ ಮೀ ವರೆಗೆ ಮಾಪನಾಂಕ ನಿರ್ಣಯಿಸಲಾಗಿದೆ ಎಂದು ನೀವು ನೋಡಬಹುದು ಇದು ವಾಸ್ತವವಾಗಿ 200 ಮಿ ಆದಾಗ್ಯೂ ಪ್ರಮಾಣದ ಉದ್ದವು ಇನ್ನೂ ದೊಡ್ಡದಾಗಿದೆ ವಾಸ್ತವವಾಗಿ ಈ ಉದ್ದ ಇತರ ಪ್ರಮಾಣದ ಅಥವಾ ಕ್ಯಾಲಿಪರ್ನ ಚಲಿಸಬಲ್ಲ ಭಾಗಕ್ಕೆ ಸರಿಹೊಂದಿಸಲು ಇದೆ ಮತ್ತು ಉಪಕರಣದ ಮುಖ್ಯ ಅಳತೆಯ ಮೇಲ್ಭಾಗದಲ್ಲಿ 8 ಇಂಚುಗಳವರೆಗೆ ಮಾಪನಾಂಕ ನಿರ್ಣಯಿಸಿರುವ ಮತ್ತೊಂದು ಅಳತೆ ಇದೆ ಆದಾಗ್ಯೂ ಇಲ್ಲಿ ನೀವು ಕೆಲವು ಇತರ ಮಾಪನಾಂಕ ನಿರ್ಣಯ ರೇಖೆಗಳನ್ನು ನೋಡಬಹುದಾಗಿದ ಈ ವರ್ನಿಯರ್ ಕ್ಯಾಲಿಪರ್ ಗಟ್ಟಿಗೊಳಿಸಿದ ಸ್ಟೇನ್ಲೆಸ್ ಸ್ಟೀಲ್ ನಿಂದ ಮಾಡಲಾಗಿದೆ ಮೊದಲೇ ಚರ್ಚಿಸಿದ ಹಾಗೆ ಇದು ವಿವಿಧ ಘಟಕಗಳನ್ನು ಹೊಂದಿದೆ ಮೊದಲ ಅಂಶವೆಂದರೆ ಘನ ಎಲ್ ಆಕಾರದ ಚೌಕಟ್ಟು ಘನ ಎಲ್ ಆಕಾರದ ಫ್ರೇಮ್ ಅದನ್ನು ಭದ್ರ ಪಡಿಸಲಾಗಿದೆಇದು ಎರಡರಲ್ಲೂ ಎರಡು ರೀತಿಯ ಕ್ಯಾಲಿಪರ್ಗಳನ್ನು ಹೊಂದಿದೆ ಮತ್ತು ಇನ್ನೊಂದು ಕ್ಯಾಲಿಪರ್ ಅದು ಚಲಿಸಬಲ್ಲದು ನೀವು ಇಲ್ಲಿ ಘನ ಚೌಕಟ್ಟನ್ನು ನೋಡಬಹುದು ಇದರಲ್ಲಿ ಎರಡೂ ಬದಿಗಳಲ್ಲಿ ಎರಡು ಕ್ಯಾಲಿಪರ್ ಗಳಿರುತ್ತವೆ ವಾಸ್ತವವಾಗಿ ಅವು ಎರಡು ದವಡೆಗಳು ಕೆಳಗಿನ ಬದಿಯಲ್ಲಿರುವ ದವಡೆಗಳು ಬಾಹ್ಯ ವ್ಯಾಸವನ್ನು ಅಳೆಯಲು ಸಹಾಯಮಾಡುತ್ತವೆ ಸಿಲಿಂಡರ್ಗಳು ಹಾಗೂ ಗೋಳಗಳು ಮತ್ತು ಇನ್ನಿತರ ಬಾಹ್ಯ ವ್ಯಾಸವನ್ನು ಅಳೆಯಲು ಕೆಳಗಿನ ಬದಿಯಲ್ಲಿರುವ ದವಡೆಗಳು ಉಪಯೋಗಕಾರಿಯಾಗಿದೆ ಮತ್ತು ಮೇಲಿನ ದವಡೆಗಳನ್ನು ಬಳಸಿ ಸಿಲಿಂಡರ್ಗಳ ಒಳಗಿನ ವ್ಯಾಸವನ್ನು ಅಳೆಯಬಹುದು ನಾವು ಅದನ್ನು ಸಂಪೂರ್ಣವಾಗಿ ಮುಚ್ಚಿದಾಗ ಬಾಹ್ಯ ದವಡೆಗಳು ಮತ್ತು ಆಂತರಿಕ ದವಡೆಗಳು ಸಹ ಮುಚ್ಚಲ್ಪಟ್ಟಿವೆ ಮತ್ತು ನಾವು ಅದನ್ನು ಸ್ವಲ್ಪ ತೆರೆದಾಗ ಮೇಲ್ಭಾಗದಲ್ಲಿರುವ ಈ ಆಂತರಿಕ ದವಡೆಗಳು ತುಣುಕಿನ ಒಳಗಡೆ ಸೇರಿಕೊಳ್ಳುತ್ತವೆ ಮತ್ತು ಬಾಹ್ಯ ದವಡೆಗಳು ಹೊರಗಿನಿಂದ ವರ್ಕ್ ಪೀಸ್ ನ್ನು ಹಿಡಿದಿಟ್ಟುಕೊಳ್ಳಬಹುದು ಯಾವುದೇ ಉದ್ದ ಸ್ಲಾಟ್ ಉದ್ದ ಅಥವಾ ಕೆಳಗಿನ ದವಡೆಗಳ ನಡುವಿನ ಅಂತರ ಏನೇ ಇರಲಿ ನೀವು ನೋಡಬಹುದಾದ ಅಂತರದ ಉದ್ದವು ಮೇಲಿನ ದವಡೆಗಳ ನಡುವಿನ ಅಂತರಕ್ಕೆ ಸಮನಾಗಿರುತ್ತದೆ ಎಂದು ನಾವು ಚೆನ್ನಾಗಿ ನೋಡಬಹುದು ಆದ್ದರಿಂದ ಮೇನ್ ಸ್ಕೇಲ್ ದ ಕೆಳಭಾಗದಲ್ಲಿ ಮಿಲಿಮೀಟರ್ ಮತ್ತು ಮೇಲಿನ ಭಾಗದಲ್ಲಿ ಇಂಚುಗಳಲ್ಲಿ ವರ್ಗೀಕರಣವನ್ನು ಪಡೆಯಲಾಗುತ್ತದೆ ಈ ವರ್ನಿಯರ್ ಕ್ಯಾಲಿಪರ್ನ ನಿರ್ಣಾಯಕ ಅಂಶವಾಗಿರುವ ಮತ್ತೊಂದು ಸ್ಕೇಲ್ ಇದೆ ಇದನ್ನು ವರ್ನಿಯರ್ ಸ್ಕೇಲ್ ಎಂದು ಕರೆಯಲಾಗುತ್ತದೆ ನೀವು 0 ಇಂದ 10 ರವರೆಗಿನ ಗುರುತುಗಳನ್ನು ನೋಡಬಹುದು ಸಂಖ್ಯೆಗಳನ್ನು 0 ಇಂದ 10 ರವರೆಗೆ ಬರೆಯಲಾಗಿದೆ ಅದು ವರ್ನಿಯರ್ ಸ್ಕೇಲ್ ಇದು 1 ವಿಭಾಗಗಳನ್ನು ಒಳಗೊಂಡಿದೆ ಈ 1 ಸಂಖ್ಯೆಯೊಳಗೆ ನಮಗೆ 5 ವಿಭಾಗಗಳಿವೆ 1 ರಿಂದ 2 ರವರೆಗೆ ನಾವು 5 ವಿಭಾಗಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇದು 0 ಇಂದ 10 ರವರೆಗೆ ಇದು 10 ರ 5 ವಿಭಾಗಗಳು ಇದು 50 ವಿಭಾಗಗಳಿಗೆ ಸಮಾನವಾಗಿರುತ್ತದೆ ಕನಿಷ್ಠ ಮೊತ್ತವನ್ನು ಇಲ್ಲಿ 0 02 ಮಿಮೀ ಬರೆಯಲಾಗಿದೆ ಎಂದು ನೀವು ನೋಡಬಹುದು ಲೀಸ್ಟ್ ಕೌಂಟ್ ಇಲ್ಲಿ ಬರೆಯಲಾಗಿದೆ ಆದ್ದರಿಂದ ಇದು ಲಗತ್ತಿಸಲಾದ ಸ್ಕ್ರೂ ಗಳನ್ನು ಹೊಂದಿದೆ ಇದು ವಾಸ್ತವವಾಗಿ ಕೆಳಭಾಗದಲ್ಲಿ ನಾವು ಉತ್ತಮವಾದ ಹೊಂದಾಣಿಕೆಗಳ ಸ್ಕ್ರೂ ಗಳನ್ನು ಹೊಂದಿದ್ದೇವೆ ಮತ್ತು ಮೇಲಿನ ಭಾಗದಲ್ಲಿ ನಾವು ಕ್ಲ್ಯಾಂಪ್ ಮಾಡುವ ಸ್ಕ್ರೂ ಗಳನ್ನುಹೊಂದಿದ್ದೇವೆ ಇದನ್ನು ನಾವು ಹೇಗೆ ನಿರ್ವಹಿಸುತ್ತೇವೆ ಮೊದಲಿಗೆ ನಾವು ಬಲಗೈಯಲ್ಲಿರುವ ಸ್ಕ್ರೂ ಅನ್ನು ಬಿಗಿಗೊಳಿಸುತ್ತೇವೆ ಮೊದಲು ನಾವು ಈ ಸ್ಕ್ರೂ ಅನ್ನು ಬಿಗಿಗೊಳಿಸುತ್ತೇವೆ ಇದು ಬಲಗೈಯಲ್ಲಿದೆ ಮತ್ತು ನಂತರ ಉತ್ತಮ ಹೊಂದಾಣಿಕೆ ಸ್ಕ್ರೂ ಬಳಸಿ ನಾವು ವರ್ನಿಯರ್ ಮಾಪಕದ ಅಂತರವನ್ನು ಸರಿಹೊಂದಿಸಬಹುದು ನಾನು ಹೇಳಿದಂತೆ ಅನ್ವಯಗಳ ತೀವ್ರತೆಯನ್ನು ಮತ್ತು ಸ್ವರೂಪ ಅವಲಂಬಿಸಿ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಟೂಲ್ಸ್ ಸ್ಟೀಲ್ನಿಂದ ವರ್ನಿಯರ್ ಕ್ಯಾಲಿಪರ್ ಮಾಡಲ್ಪಟ್ಟಿದೆ ಆದ್ದರಿಂದ ಇದು ವರ್ಗೀಕರಣಗಳನ್ನು ಹೊಂದಿದೆ ಅದು ಫಾರ್ವರ್ಡ್ ವರ್ನಿಯರ್ ಅಥವಾ ಬ್ಯಾಕ್ವರ್ಡ್ ವರ್ನಿಯರ್ ಆಗಿರಬಹುದು ನಾವು ಕೈಯಲ್ಲಿರುವ ಈ ನಿರ್ದಿಷ್ಟ ವರ್ನಿಯರ್ ಕ್ಯಾಲಿಪರ್ ಫಾರ್ವರ್ಡ್ ವರ್ನಿಯರ್ ಆಗಿದೆ ಇಲ್ಲಿ 0 ಇಂದ 10 ರವರೆಗೆ ಪ್ರಾರಂಭವಾಗುವುದನ್ನು ನೀವು ನೋಡಬಹುದು ವರ್ನಿಯರ್ ಸ್ಕೇಲ್ನಲ್ಲಿ ಅದು 10 ರಿಂದ 0 ರವರೆಗೆ ಇದ್ದಿದ್ದರೆ ಅದನ್ನು ಬ್ಯಾಕ್ವರ್ಡ್ ವರ್ನಿಯರ್ ಎಂದು ಕರೆಯಬಹುದು ಆದ್ದರಿಂದ ಕ್ಲ್ಯಾಂಪ್ ಮಾಡುವ ಸ್ಕ್ರೂ ದವಡೆಯ ಅಳತೆಯನ್ನು ಅಳೆದ ಮೇಲೆ ನಿಖರವಾಗಿ ಹೊಂದಿಸಿದ ನಂತರ ಚಲಿಸುವ ದವಡೆಯ ಕ್ಯಾಲಿಪರ್ ಅನ್ನು ನಿರ್ದಿಷ್ಟ ಸ್ಥಾನದಲ್ಲಿ ಶಕ್ತಗೊಳಿಸುತ್ತದೆ ಈಗ ಇದು ಚಲಿಸಬಲ್ಲ ದವಡೆಯ ಮತ್ತಷ್ಟು ಚಲನೆಯನ್ನು ಸರಿಹೊಂದಿಸುತ್ತದೆ ಚಲಿಸಬಲ್ಲ ದವಡೆ ಗಳನ್ನು ಕ್ಲ್ಯಾಂಪ್ ಸ್ಕ್ರೂ ಬಳಸಿ ಚಲಿಸದಂತೆ ಮಾಡಿದಾಗ ಆಪರೇಟರ್ ಅನುಕೂಲಕರ ಸ್ಥಾನದಲ್ಲಿ ಮೌಲ್ಯಗಳನ್ನು ಪಡೆದುಕೊಳ್ಳಬಹುದು ಏಕೆಂದರೆ ದವಡೆಗಳು ಮತ್ತಷ್ಟು ಚಲಿಸುವುದಿಲ್ಲ ಈಗ ಉತ್ತಮವಾದ ಸ್ಕ್ರೂ ಹೊಂದಾಣಿಕೆ ಆಪರೇಟರ್ಗೆ ದವಡೆಯ ಭಾಗವನ್ನು ನಿಖರವಾಗಿ ಸುತ್ತುವರಿಯಲು ಮತ್ತು ಗರಿಷ್ಠ ಕ್ಲ್ಯಾಂಪ್ ಒತ್ತಡವನ್ನು ಅನ್ವಯಿಸುವ ಮೂಲಕ ಅಳತೆಗೆ ಅನುವು ಮಾಡಿಕೊಡುತ್ತದೆ ಆದಾಗ್ಯೂ ವರ್ನಿಯರ್ ಕ್ಯಾಲಿಪರ್ ಬಳಸುವ ಮೊದಲು ಕೆಲವು ಮಾರ್ಗಸೂಚಿಗಳಿವೆ ನಾನು ಅದನ್ನು ಹೇಳಲು ಇಚ್ಚಿಸುತ್ತೇನೆ ನಾವು ಉಪಕರಣಗಳನ್ನು ಸ್ವಚ್ಛ ಗೊಳಿಸಬೇಕು ವರ್ನಿಯರ್ ಕ್ಯಾಲಿಪರ್ ಅಥವಾ ಯಾವುದೇ ಉಪಕರಣವನ್ನು ಸ್ವಚ್ಛ ಗೊಳಿಸಬೇಕು ನಾವು ಉಪಕರಣದಲ್ಲಿ ಬಳಸುವ ಮೂಲ ಮುನ್ನೆಚ್ಚರಿಕೆ ಅಥವಾ ಮಾರ್ಗಸೂಚಿ ಇದು ಈ ವರ್ನಿಯರ್ ಕ್ಯಾಲಿಪರ್ ವಾಸ್ತವವಾಗಿ ಅನಲಾಗ್ ಅಥವಾ ಯಾಂತ್ರಿಕ ವರ್ನಿಯರ್ ಕ್ಯಾಲಿಪರ್ ಆಗಿದೆ ನಾವು ಡಿಜಿಟಲ್ ವರ್ನಿಯರ್ ಕ್ಯಾಲಿಪರ್ಗಳನ್ನು ಸಹ ಹೊಂದಿದ್ದೇವೆ ಅಲ್ಲಿ ನಾವು 0 ಅನ್ನು ಸರಿಹೊಂದಿಸಬಹುದು ಯಾವುದೇ ಸ್ಥಾನದಲ್ಲಿ ಇದು 0 ಸ್ಥಾನ ಎಂದು ನಾವು ಹೇಳಬಹುದು 0 ಅನ್ನು ಡಿಜಿಟಲ್ ಸ್ಕೇಲ್ ಹೊಂದಿದ್ದರಿಂದ ಸರಿಹೊಂದಿಸಬಹುದು ಆದರೆ ಈ ವರ್ನಿಯರ್ ಕ್ಯಾಲಿಪರ್ನಲ್ಲಿ ನಾವು ಈ ಶೂನ್ಯ ದೋಷ ವನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ ಅದು ಇದ್ದರೆ ಮತ್ತು ಸಣ್ಣ ಧೂಳಿನ ಕಣಗಳು ಅಥವಾ ಹೆಪ್ಪುಗಟ್ಟುವ ಸಣ್ಣ ಚಿಪ್ಗಳಿಂದಾಗಿ ಕ್ಷೀಣಿಸುವಿಕೆಯು ಸಂಭವಿಸುತ್ತದೆ ಅಥವಾ ಅದು ವರ್ನಿಯರ್ ಕ್ಯಾಲಿಪರ್ನ ರ್ಯಾಕ್ ಮತ್ತು ಪಿನಿಯನ್ ಜೋಡಣೆಯ ನಡುವೆ ಬರಬಹುದು ಆದ್ದರಿಂದ ಅದನ್ನು ಸರಿಯಾಗಿ ಸ್ವಚ್ಛಗೊಳಿಸುವುದು ಮುಖ್ಯ ಮೊದಲ ಭಾಗವೆಂದರೆ ನಾನು ಈ ಭಾಗದಿಂದ ದವಡೆಗಳನ್ನು ಸ್ವಚ್ಛಗೊಳಿಸಬೇಕು ಏಕೆಂದರೆ ಈ ಮೇಲ್ಮೈಯನ್ನು ಆಧರಿಸಿ ಅದನ್ನು ಮಾಪನಾಂಕ ಮಾಡಲಾಗಿದೆ ಎಂದು ನಿಮಗೆ ತಿಳಿದಿದೆ ಇದು ಸಮತಟ್ಟಾದ ಮೇಲ್ಮೈಯಾಗಿದ್ದು ಚಪ್ಪಟೆತನವು ಸರಿಸುಮಾರು ಶೂನ್ಯಕ್ಕೆ ತಕ್ಕಂತೆ ಅಥವಾ ಶೂನ್ಯ ಮಟ್ಟಕ್ಕೆ ಇರಬೇಕು ಆದಾಗ್ಯೂ ನಿಜವಾದ ಶೂನ್ಯ ಮಟ್ಟವು ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಅದನ್ನು ಇಲ್ಲಿಂದ ಸ್ವಚ್ಛ ಗೊಳಿಸಲು ಕೇಳಿದೆ ಆದಾಗ್ಯೂ ನಾವು ಹತ್ತಿಯನ್ನು ಅಸಿಟೋನ್ ಬಳಸಿ ಸ್ವಚ್ಛಗೊಳಿಸಲು ಬಳಸಬಹುದು ಆದ್ದರಿಂದ ಮೊದಲು ನಾವು ಉಪಕರಣ ಮತ್ತು ವರ್ಕ್ ಪೀಸ್ನ್ನು ಸ್ವಚ್ಛಗೊಳಿಸೋಣ ಈಗ ನಾನು ಈ ಸಿಲಿಂಡರ್ ಅನ್ನು ಹೊಂದಿದ್ದೇನೆ ಇದಕ್ಕಾಗಿ ನಾನು ಆಂತರಿಕ ವ್ಯಾಸ ಬಾಹ್ಯ ವ್ಯಾಸವನ್ನುನೋಡಲು ಇಷ್ಟಪಡುತ್ತೇನೆ ಮತ್ತು ಇಲ್ಲಿ ಎತ್ತರ ವಿದೆ ಅಥವಾ ಅದನ್ನು ನಾವು ಅಗಲ ಎಂದು ಕರೆಯಬಹುದು ಈ ಎಲ್ಲ ಆಯಾಮಗಳನ್ನು ನೋಡಲು ನಾನು ಇಷ್ಟಪಡುತ್ತೇನೆ ಅದಕ್ಕೂ ಮೊದಲು ನಾವು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಅದರ ಜೊತೆಗೆ ಮಾರ್ಗಸೂಚಿಗಳನ್ನು ಹೇಳಲು ನಾನು ಇಷ್ಟಪಡುತ್ತೇನೆ ಕ್ಯಾಲಿಪರ್ಸ್ ದವಡೆಗಳು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಾಗ ಅದು 0 ಅನ್ನು ಸೂಚಿಸಬೇಕು ಇಲ್ಲದಿದ್ದರೆ ಅದನ್ನು ಮರು ಮಾಪನಾಂಕನಿರ್ಣಯ ಮಾಡಬೇಕು ಅಥವಾ ಸರಿಪಡಿಸಬೇಕು ಈಗ ಕ್ಲ್ಯಾಂಪ್ ಮಾಡುವ ಸ್ಕ್ರೂ ಮತ್ತು ಚಲಿಸಬಲ್ಲ ದವಡೆ ಯನ್ನುಸಡಿಲಿಸಿದಾಗ ದವಡೆಗಳ ನಡುವಿನ ತೆರೆಯುವಿಕೆ ಅಳೆಯಬೇಕಾದ ವೈಶಿಷ್ಟ್ಯ ಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ ಮೊದಲು ನಾವು ಇದನ್ನು ಸ್ವಚ್ಛಗೊಳಿಸೋಣ ವರ್ಕ್ ಪೀಸ್ ಈಗ ಸ್ವಚ್ಛಗೊಳಿಸಬೇಕು ನಾವು ಇಲ್ಲಿ ಸ್ವಲ್ಪ ಅಸಿಟೋನ್ ಅನ್ನು ಉಪಯೋಗಿಸಿದ್ದೇವೆ ಆದ್ದರಿಂದ ನಾನು ಮೊದಲು ಬಾಹ್ಯ ವ್ಯಾಸವನ್ನು ನೋಡಲು ಇಷ್ಟಪಡುತ್ತೇನೆ ನೆನಪಿಡಿ ನಾವು ವರ್ನಿಯರ್ ಕ್ಯಾಲಿಪರ್ನ ಹಿಂಭಾಗವನ್ನು ನೋಡಿದರೆ ನೇರ ಪ್ರೋಬ್ ಇದೆ ಎಂದು ನೀವು ನೋಡಬಹುದು ಇದನ್ನು ಡೆಪ್ತ್ ಗೇಜ್ ಎಂದೂ ಕರೆಯಬಹುದು ನಾವು ಅದನ್ನು ತೆರೆದರೆ ನೀವು ನೋಡಬಹುದಾದ ಆಳವನ್ನೂ ನೋಡಬಹುದು ಇದು ಒಂದು ಪ್ರೋಬ್ ಇದು ಒಂದು ಅಳತೆ ನೀವು ಅದನ್ನು ತೆರೆದಾಗ ಯಾವುದೇ ಉದ್ದವಿದ್ದರೂ ಅದನ್ನು ವರ್ನಿಯರ್ ಮಾಪಕದಲ್ಲಿ ಸಹ ಓದಬಹುದು ಆದ್ದರಿಂದ ನಾನು ಮೊದಲು ವರ್ನಿಯರ್ ಕ್ಯಾಲಿಪರ್ನ ತತ್ವವನ್ನು ವಿವರಿಸುತ್ತೇನೆ ವಾಸ್ತವವಾಗಿ ವರ್ನಿಯರ್ ಕ್ಯಾಲಿಪರ್ ಅನ್ನು 1631 ರಲ್ಲಿ ವಿಜ್ಞಾನಿ ಆಗಿದ್ದ ಪಿಯರೆ ಕಂಡುಹಿಡಿದನು ಮತ್ತು ಇದು ಉದ್ಯಮದಲ್ಲಿ ಹೆಚ್ಚು ವ್ಯಾಪಕವಾಗಿ ಬಳಸಲ್ಪಟ್ಟಿದೆ ಎಂದು ನಾನು ಹೇಳಬಲ್ಲೆ ಸಾಮಾನ್ಯವಾದ ಸ್ಟೀಲ್ ಸ್ಕೇಲ್ ಅನ್ನು ಬಳಸಿಕೊಂಡು ನಾವು ಮಾಡಬಹುದಾದ ಕೆಲವು ಅಳತೆಗಳಿವೆ ಆದರೆ ಇದರಿಂದ ಕನಿಷ್ಟ ಎಣಿಕೆ 1 ಮಿ ಮೀ ಗುರುತಿಸಬಹುದು ಕೆಲವೊಮ್ಮೆ ಅದು 0 5 ಮಿ ಮೀ ಆಗಿರಬಹುದು 1 ಮಿಮೀ ಅನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಆದರೆ ವರ್ನಿಯರ್ ಕ್ಯಾಲಿಪರ್ ಲೀಸ್ಟ್ ಕೌಂಟ್ ಯು 0 01 ಮಿಮೀ ವರೆಗೆ ಲಭ್ಯವಿದೆ ಲೀಸ್ಟ್ ಕೌಂಟ್ ಎಂದರೆ ನಿರ್ದಿಷ್ಟ ಸಾಧನದಿಂದ ತೆಗೆದುಕೊಳ್ಳಬಹುದಾದ ಲೀಸ್ಟ್ ಕೌಂಟ್ ರೀಡಿಂಗ್ ನ್ನು ಪರಿಶೀಲಿಸುವ ಮೊದಲು ನಾನು ವರ್ನಿಯರ್ ಕ್ಯಾಲಿಪರ್ ತತ್ವವನ್ನು ಚರ್ಚಿಸಲು ಇಷ್ಟಪಡುತ್ತೇನೆ ವರ್ನಿಯರ್ ಮಾಪಕದಲ್ಲಿ 50 ವಿಭಾಗ ಗಳಿವೆ ಎಂದು ನೀವು ನೋಡಬಹುದು ನೋಡಿ ನೀವು ಸಂಖ್ಯೆಗಳನ್ನು ನೋಡಿದರೆ ಸಂಖ್ಯೆಗಳು 0 ಇಂದ 10 ರವರೆಗೆ 0 ಇಂದ 1 ರವರೆಗೆ 5 ವಿಭಾಗಗಳಿವೆ 1 ರಿಂದ 2 ರ ನಡುವೆ 5 ವಿಭಾಗಗಳಿವೆ 2 ರಿಂದ 3 ರ ನಡುವೆ 5 ವಿಭಾಗಗಳಿವೆ ನಾನು ಈ ವಿಷಯವನ್ನು ಮುಂದುವರಿಸಿದರೆ ಅದು 5 ವಿಭಾಗಗಳನ್ನು 10 ಬಾರಿ ಹೊಂದಿದೆ ಅದು 50 ಆಗುತ್ತದೆ ಆದ್ದರಿಂದ ವರ್ನಿಯರ್ ಸ್ಕೇಲ್ನ 50 ನೇ ವಿಭಾಗ ವರ್ನಿಯರ್ ಸ್ಕೇಲ್ನ ಕೆಳ ಸ್ಕೇಲ್ ನೀವು ನೋಡಬಹುದಾದರೆ ಮುಖ್ಯ ಸ್ಕೇಲ್ನಲ್ಲಿ ಕೆಲವು ರೀಡಿಂಗ್ ಗೆ ಹೊಂದಿಕೆಯಾಗುತ್ತದೆ ಆದ್ದರಿಂದ ವರ್ನಿಯರ್ ಮಾಪಕದ ಕೊನೆಯ ರೀಡಿಂಗ್ ಯಾವ ರೀಡಿಂಗ್ ನೊoದಿಗೆ ಹೊಂದಿಕೆಯಾಗುತ್ತಿದೆ ಎಂಬುದನ್ನು ನೀವು ನೋಡಬಹುದು ಮೇನ್ ಸ್ಕೇಲ್ ನ ಯಾವ ರೀಡಿಂಗ್ ಗೆ ಹೊಂದಿಕೆಯಾಗುತ್ತಿದೆ 49 ನೇ ನೀವು 40 ರಿಂದ 50 ರ ನಡುವಿನ ಸಂಖ್ಯೆಗಳನ್ನು ಮೇನ್ ಸ್ಕೇಲ್ ದಲ್ಲಿ 40 ಮತ್ತು 50 ರ ನಡುವಿನ ವಿಭಾಗಗಳನ್ನು ನೋಡಿದರೆ ಇದು 50 ಕ್ಕಿಂತ ಮುಂದಿರುವ ಒಂದು ರೀಡಿಂಗ್ ನಿoದ ಇದೆ ಇದು 49 ನೇ ರೀಡಿಂಗ್ ವರ್ನಿಯರ್ ಮಾಪಕದಲ್ಲಿನ ಕೊನೆಯ ರೀಡಿಂಗ್ ಮೇನ್ ಸ್ಕೇಲ್ ದ 49 ನೇ ರೀಡಿಂಗ್ ಗೆ ಹೊಂದಿಕೆಯಾಗುತ್ತದೆ ಈ ಕೋಇನ್ಸೈಡ್ ಆಗಿದ್ದರೆ ಇದರರ್ಥ 0 ಪರಿಪೂರ್ಣವಾಗಿದೆ ಶೂನ್ಯ ದೋಷವಿಲ್ಲ ಆದ್ದರಿಂದ ಇದು ವಾಸ್ತವವಾಗಿ 49 ರಿಂದ 50 ಆಗಿದೆ ಅತ್ಯಂತ ಸರಳವಾದ ಲೆಕ್ಕಾಚಾರವನ್ನು ಬಳಸಿಕೊಂಡು ನಾನು ಈ ತತ್ವವನ್ನು ವಿವರಿಸಲು ಬಯಸುತ್ತೇನೆ ನಾವು 0 1 2 3 4 5 6 7 8 ಮತ್ತು 9 ವಿಭಾಗಗಳನ್ನು ಹೊಂದಿರುವ ಒಂದು ಪ್ರಮಾಣವಿದೆ ಎಂದು ಅಂದುಕೊಳ್ಳೋಣ ಈ 9 ವಿಭಾಗಗಳನ್ನು ನಾನು ಮುಖ್ಯ ಸ್ಕೇಲ್ 1 2 ಮತ್ತು 9 ಎಂದು ಕರೆಯುತ್ತೇನೆ ಮತ್ತು 10 ವಿಭಾಗಗಳನ್ನು ಹೊಂದಿರುವ ಮತ್ತೊಂದು ಸ್ಕೇಲ್ ಇದೆ 1 2 3 4 5 6 7 8 9 ಮತ್ತು 10 ಇದು ವರ್ನಿಯರ್ ಕ್ಯಾಲಿಪರ್ನ ತತ್ವ ಎಂದು ನಾವುಭಾವಿಸೋಣ ಆದ್ದರಿಂದ ಏನಾಗುತ್ತಿದೆ ವರ್ನಿಯರ್ ಸ್ಕೇಲ್ನ 10 ವಿಭಾಗಗಳು ನಾನು ಇದನ್ನು ವಿಎಸ್ ಎಂದು ಕರೆಯುತ್ತೇನೆ ಇದು ಮುಖ್ಯ ಸ್ಕೇಲ್ನ 9 ವಿಭಾಗಗಳಿಗೆ ಸಮನಾಗಿರುತ್ತದೆ ಇದು 10 ವರ್ನಿಯರ್ ಸ್ಕೇಲ್ಗೆ 9 ಮುಖ್ಯ ಸ್ಕೇಲ್ಗೆ ಸಮನಾಗಿರುತ್ತದೆ ಎಂದು ಸೂಚಿಸುತ್ತದೆ ವರ್ನಿಯರ್ ಸ್ಕೇಲ್ 9 ರಿಂದ 10 ರ ಮೇನ್ ಸ್ಕೇಲ್ ದ ಸ್ಕೇಲ್ ಗೆ ಸಮಾನವಾಗಿರುತ್ತದೆ ಎಂದು ಸೂಚಿಸುತ್ತದೆ ಅಂದರೆ 0 9 ಕ್ಕೆ ಸಮಾನವಾಗಿರುತ್ತದೆ ವರ್ನಿಯರ್ ಸ್ಕೇಲ್ ಮೇನ್ ಸ್ಕೇಲ್ ದ 0 9 ಪಟ್ಟು ಸಮಾನವಾಗಿರುತ್ತದೆ ಅಂದರೆ 1 ವರ್ನಿಯರ್ ಸ್ಕೇಲ್ ವಿಭಾಗವು 0 9 ಮುಖ್ಯ ಸ್ಕೇಲ್ ವಿಭಾಗಕ್ಕೆ ಸಮಾನವಾಗಿರುತ್ತದೆ ಅಥವಾ ಇದು 0 9 ಮಿ ಗೆ ಸಮಾನವಾಗಿರುತ್ತದೆ ವರ್ನಿಯರ್ ಸ್ಕೇಲ್ನ 10 ವಿಭಾಗಗಳು ಮೇನ್ ಸ್ಕೇಲ್ ನ 9 ವಿಭಾಗಗಳು 10 divisions of Vernier Scale V S 9 divisions of Main Scale M S 10 ವಿಎಸ್ 9 ಎಂ ಎಸ 1ವಿ ಎಸ್ 910 ಎಂ ಎಸ್ 1 ವಿ ಎಸ್ ಡಿ 0 9 ಎಂ ಎಸ್ ಡಿ 1 V D 1 ವಿ ಎಸ್ ಡಿ 0 9 ಮಿ 9 mm ಈ ಸಂಖ್ಯೆ ಇಲ್ಲಿ 49 ಆಗಿದ್ದರೆ ಮತ್ತು ಪ್ರಸ್ತುತ ಸಂಖ್ಯೆಯಲ್ಲಿ ಈ ಸಂಖ್ಯೆ 50 ಆಗಿದ್ದರೆ ಏನು ಇದು ವರ್ನಿಯರ್ ಸ್ಕೇಲ್ ಮುಖ್ಯ ಸ್ಕೇಲ್ನ 49 ರ 50 ಕ್ಕೆ ಸಮಾನವಾಗಿರುತ್ತದೆ ಎಂದು ಸೂಚಿಸುತ್ತದೆ 1 ವರ್ನಿಯರ್ ಸ್ಕೇಲ್ ವಿಭಾಗವು 0 98 ಮೇನ್ ಸ್ಕೇಲ್ ದ ವಿಭಾಗಗಳಿಗೆ ಸಮ ಅಂದರೆ 0 98 ಮಿ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಮಗೆ ಇದರಿಂದ ಏನು ಸಿಗುತ್ತದೆ ವಿ ಎಸ್ 4950 ಎಂ ಎಸ್ 1 ವಿ ಎಸ್ ಡಿ 0 98 ಎಂ ಎಸ್ ಡಿ 1 ವಿ ಎಸ್ ಡಿ 0 98 ಮಿ ಮೀ ನಾನು ಮೊದಲ ವಿಭಾಗವನ್ನು ನೋಡಿದರೆ ಇದು ಮೇನ್ ಸ್ಕೇಲ್ ಆಗಿದ್ದರೆ ಮತ್ತು ಇದು ಕೆಳಗಿನದು ವರ್ನಿಯರ್ ಸ್ಕೇಲ್ ಆಗಿದೆ ಇದು 1 ಮಿಮೀ ಆಗಿದ್ದರೆ ಈ ಮೊದಲ ವಿಭಾಗ ಮತ್ತು ಈ ಮೌಲ್ಯವನ್ನು ನಾವು ಒಂದು ವರ್ನಿಯರ್ ಸ್ಕೇಲ್ ವಿಭಾಗವು 0 98 ಮಿಮೀಗೆ ಸಮಾನವಾಗಿರುತ್ತದೆ ಎಂದು ಹೇಳಬಹುದು ಅಂದರೆ ಈ ಮೌಲ್ಯವು 0 98 ಮತ್ತು ಇದು 0 ಬಿಂದುವಿಗೆ ಸಮಾನವಾಗಿರುತ್ತದೆ ಅಥವಾ ಅದನ್ನು ಉತ್ತಮವಾಗಿ ಲೆಕ್ಕಹಾಕಬಹುದು 1 ಮೈನಸ್ 0 98 ಅಂದರೆ 0 02 ಮಿ ಗೆ ಸಮಾನವಾಗಿರುತ್ತದೆ ಅದು ಮೊದಲ ರೀಡಿಂಗ್ 0 ಈಗ ಮೊದಲ ರೀಡಿಂಗ್ 0 02 ಮಿಮೀ ಆಗಿದ್ದರೆ ಎರಡನೇ ರೀಡಿಂಗ್ ಯಾವುದು ಇದು 0 04 0 06 ಮತ್ತು 0 08 ಆಗಿರಬಹುದು ಆದ್ದರಿಂದ 0 02 ಗುಣಿಸು 50 ಆಗುತ್ತದೆ ಅಂದರೆ 1 ಮಿ ಮೀ ಇವುಗಳು ವರ್ನಿಯರ್ ಸ್ಕೇಲ್ ಹೊಂದಿರುವ ವಿಭಾಗಗಳಾಗಿವೆ ಆದ್ದರಿಂದ ಯಾವ ಹಂತವು ಕೋಇನ್ಸೈಡ್ ಆಗುತ್ತದೆ ಎಂಬುದನ್ನು ನಾವು ನೋಡಿದಾಗ ವರ್ನಿಯರ್ ಸ್ಕೇಲ್ನ ಮೇನ್ ಸ್ಕೇಲ್ ದ ವಿಭಾಗಕ್ಕಿಂತ ಎಷ್ಟು ವಿಭಾಗಗಳು ಮುಂದಿವೆ ಎಂದು ನಮಗೆ ನೀಡುವ ಸಮಾಂತರತೆಯ ಬಿಂದುವನ್ನು ನಾವು ನೋಡಬೇಕಾಗಿದೆ ನಾವು ಇಲ್ಲಿ ಕೆಲವು ಅಳತೆಗಳನ್ನು ಮಾಡುತ್ತೇವೆ ಮತ್ತು ಅದು ಹೆಚ್ಚು ಸ್ಪಷ್ಟಪಡಿಸುತ್ತದೆ ಇಲ್ಲಿ ಸಹ ನಾವು ಈ 0 ಗೆ ಹೊಂದಿಸಬೇಕಾಗಿದೆ ಏಕೆಂದರೆ ಇದು ಲೀಸ್ಟ್ ಕೌಂಟ್ ಆದ್ದರಿಂದ ಸಾಮಾನ್ಯವಾಗಿ n ವರ್ನಿಯರ್ ಸ್ಕೇಲ್ ವಿಭಾಗಗಳು n ಮೈನಸ್ 1 ಮೇನ್ ಸ್ಕೇಲ್ ವಿಭಾಗಗಳಿಗೆ ಸಮಾನವಾಗಿರುತ್ತದೆ ಎಂದು ನಾನು ಹೇಳಬಲ್ಲೆ ಅಂದರೆ 1 ವರ್ನಿಯರ್ ಸ್ಕೇಲ್ ಡಿವಿಷನ್ n ಮೈನಸ್ 1 ರ n ಮುಖ್ಯ ಸ್ಕೇಲ್ ವಿಭಾಗದಿಂದ ಸಮಾನವಾಗಿರುತ್ತದೆ ಇದು ನಮಗೆ ಲೀಸ್ಟ್ ಕೌಂಟ್ ನೀಡುತ್ತದೆ ಅಂದರೆ ಲೀಸ್ಟ್ ಕೌಂಟ್ ಯು 1 ಮೇನ್ ಸ್ಕೇಲ್ ದ ವಿಭಾಗ ಮೈನಸ್ 1 ವರ್ನಿಯರ್ ಸ್ಕೇಲ್ ವಿಭಾಗಕ್ಕೆ ಸಮಾನವಾಗಿರುತ್ತದೆ ಇದನ್ನು ಲೀಸ್ಟ್ ಕೌಂಟ್ ಎಂದು ಕರೆಯಲಾಗುತ್ತದೆ ಇದು 1 ಮೇನ್ ಸ್ಕೇಲ್ ದ ವಿಭಾಗ ಮೈನಸ್ n ಮೈನಸ್ 1 ರ n ವರ್ನಿಯರ್ ಸ್ಕೇಲ್ ವಿಭಾಗಗಳಿಗೆ ಸಮಾನವಾಗಿರುತ್ತದೆ ಇದು ಮುಖ್ಯ ಸ್ಕೇಲ್ ವಿಭಾಗಗಳಲ್ಲಿ 1 ರ n ಗೆ ಸಮಾನವಾಗಿರುತ್ತದೆ n ವಿ ಎಸ್ ಡಿ ಎಂ ಎಸ್ ಡಿ 1 ವಿ ಎಸ್ ಡಿ n ಎಂ ಎಸ್ ಡಿ ಲೀಸ್ಟ್ ಕೌಂಟ್ 1 ಎಂ ಎಸ್ ಡಿ 1 ವಿ ಎಸ್ ಡಿ 1 ಎಂ ಎಸ್ ಡಿ n ಎಂ ಎಸ್ ಡಿ 1n ಎಂ ಎಸ್ ಡಿ ಇದು ನಮ್ಮ ಲೀಸ್ಟ್ ಕೌಂಟ್ ಸಾಮಾನ್ಯವಾಗಿ ಉಪಯೋಗಿಸಲಾಗುವ ಲೀಸ್ಟ್ ಕೌಂಟ್ ಯ ಸೂತ್ರ ಆದ್ದರಿಂದ ನಮ್ಮಲ್ಲಿರುವ ಸಿಲಿಂಡರ್ನ ವ್ಯಾಸವನ್ನು ನೋಡಲು ಪ್ರಯತ್ನಿಸೋಣ ಮೊದಲು ಬಾಹ್ಯ ವ್ಯಾಸವನ್ನು ನೋಡಲು ಪ್ರಯತ್ನಿಸೋಣ ಈಗ ನಾವು ಈ ಸಿಲಿಂಡರ್ನ ಬಾಹ್ಯ ವ್ಯಾಸವನ್ನು ನೋಡುತ್ತೇವೆ ಒಂದು ವಿಷಯವೆಂದರೆ ನಾವು ಅಳತೆಯ ವ್ಯಾಸವನ್ನು ನೋಡಲು ಸ್ಟೀಲ್ ಸ್ಕೇಲ್ ಅನ್ನು ಮುಖ್ಯ ಸ್ಕೇಲ್ ಆಗಿ ಬಳಸಬಹುದು ಆದರೆ ನಿಖರತೆ ಅಥವಾ ಲೀಸ್ಟ್ ಕೌಂಟ್ 1 ಮಿ ನಾವು ದಶಮಾಂಶದ ಎರಡನೇ ಸ್ಥಾನದವರೆಗೆ ನೋಡಬೇಕು ಮತ್ತು ಸಮಸಂಖ್ಯೆ ಗಳಾದ 0 02 ಲೀಸ್ಟ್ ಕೌಂಟ್ ಆದರೆ ಸಿಲಿಂಡರನ ವ್ಯಾಸ ವೆಷ್ಟು ಇಲ್ಲಿ ನಾವು ನೋಡಲು ಫಿಂಗರ್ ಲಾಕ್ ಬಳಸುತ್ತಿದ್ದೇವೆ ಸ್ಕ್ರೂ ವನ್ನು ಚಲಿಸಿ ಕ್ಲಾಂಪ್ ಅನ್ನು ಲಾಕ್ ಮಾಡುತ್ತೇವೆ ನಂತರ ನಾವು ಪ್ರೆಷರ್ವನ್ನು ನೀಡಲು ಉತ್ತಮವಾದ ಹೊಂದಾಣಿಕೆ ಸ್ಕ್ರೂ ಅನ್ನು ಬಳಸುತ್ತೇವೆ ಆದ್ದರಿಂದ ಮಾಡಲು ದಾರಿ ಏನು ನಾವು ಕ್ಲ್ಯಾಂಪ್ ಸ್ಕ್ರೂ ಅನ್ನು ಸಡಿಲಗೊಳಿಸಿದಾಗ ಮತ್ತು ಚಲಿಸಬಲ್ಲ ದವಡೆಯನ್ನು ಸ್ಲೈಡ್ ಮಾಡುವಾಗ ದವಡೆಗಳ ನಡುವಿನ ತೆರೆಯುವಿಕೆಯನ್ನು ಅಳೆಯಬೇಕಾದ ವೈಶಿಷ್ಟ್ಯಕ್ಕಿಂತ ಸ್ವಲ್ಪ ಹೆಚ್ಚು ಬದಲಾಯಿಸುತ್ತದೆ ಇಲ್ಲಿ ಅಳೆಯಬೇಕಾದ ವೈಶಿಷ್ಟ್ಯವೆಂದರೆ ಸಿಲಿಂಡರ್ ನಾವು ಅದನ್ನು ಸ್ವಲ್ಪ ಹೆಚ್ಚು ತೆರೆದು ವೈಶಿಷ್ಟ್ಯವನ್ನು ದವಡೆಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತೇವೆ ನಂತರ ಸ್ಥಿರ ದವಡೆಯನ್ನು ಉಲ್ಲೇಖ ಬಿಂದುವಿನೊಂದಿಗೆ ಸಂಪರ್ಕದಲ್ಲಿ ಇರಿಸಿ ಅಳೆಯಬೇಕಾದ ವೈಶಿಷ್ಟ್ಯಕ್ಕಿಂತ ಸ್ವಲ್ಪ ಹೆಚ್ಚು ನಾವು ಅದನ್ನು ತೆರೆಯುವ ವಿಧಾನ ಇದಾಗಿದೆ ನಂತರ ವೈಶಿಷ್ಟ್ಯವನ್ನು ಸ್ಥಿರ ದವಡೆಯಲ್ಲಿ ಇರಿಸಲಾಗುತ್ತದೆ ಈಗ ಚಲಿಸಬಲ್ಲ ದವಡೆಯನ್ನು ಹತ್ತಿರಕ್ಕೆ ತೆಗೆದುಕೊಳ್ಳಲಾಗಿದೆ ಈಗ ನಾವು ಸ್ಕ್ರೂ ಅನ್ನು ಕ್ಲ್ಯಾಂಪ್ ಮಾಡುತ್ತೇವೆ ಈಗ ಉತ್ತಮ ಹೊಂದಾಣಿಕೆ ಸ್ಕ್ರೂ ಬಳಸಿ ನಾವು ಸ್ವಲ್ಪಪ್ರೆಷರ್ವನ್ನು ಅನ್ವಯಿಸಬಹುದು ಈಗ ನಾವು ದವಡೆಯ ಕ್ಯಾಲಿಪರ್ಗಳ ನಡುವಿನ ಸೂಕ್ಷ್ಮವಾದ ಸಂಪರ್ಕಕ್ಕೆ ತೊಂದರೆಯಾಗದಂತೆ ಚಲಿಸಬಲ್ಲ ದವಡೆಯ ಮೇಲೆ ಕ್ಲ್ಯಾಂಪ್ ಸ್ಕ್ರೂ ಅನ್ನು ಬಿಗಿಗೊಳಿಸುತ್ತೇವೆ ನಂತರ ನಾವು ಸ್ಕ್ರೂ ಅನ್ನು ಬಿಗಿಗೊಳಿಸುತ್ತೇವೆ ನಂತರ ನಾವು ವೈಶಿಷ್ಟ್ಯವನ್ನು ತೆಗೆದುಹಾಕುತ್ತೇವೆ ಏಕೆಂದರೆ ಎರಡೂ ಕ್ಲ್ಯಾಂಪ್ ಮಾಡುವ ಸ್ಕ್ರೂಗಳು ಲಾಕ್ ಆಗಿರುವುದರಿಂದ ನಾವು ಮೌಲ್ಯವನ್ನು ಬಹಳ ಅನುಕೂಲಕರವಾಗಿ ನೋಡಬಹುದು ಈಗ ಮೌಲ್ಯವನ್ನು ನೋಡಲು 0 ಎಂದರೇನು ಎಂದು ನೋಡೋಣ ವರ್ನಿಯರ್ ಸ್ಕೇಲ್ನ ಶೂನ್ಯವು 51 ರೊಂದಿಗೆ ಹೊಂದಿಕೆಯಾಗುತ್ತಿದೆ 50 ವಾಸ್ತವವಾಗಿ ಹೊಂದಿಕೆಯಾಗುತ್ತಿಲ್ಲ 51 ನೇ ವಿಭಾಗವು ಸ್ವಲ್ಪ ಮುಂದಿದೆ ಅದು ಸುಮಾರು 51 ರಷ್ಟಿದೆ ಮತ್ತು ಯಾವ ರೀಡಿಂಗ್ ಕೋಇನ್ಸೈಡ್ ವಾಗಿದೆ ಎಂದು ನಾವು ನೋಡುತ್ತೇವೆ ವಾಸ್ತವವಾಗಿ ಇಲ್ಲಿ ನಾವು ಜಾಗರೂಕರಾಗಿರಬೇಕು ಇಲ್ಲಿ ಅತ್ಯುತ್ತಮ ಕೋಇನ್ಸೈಡ್ವಾಗಿರುವ ಸಂಖ್ಯೆ 4 0 ರಿಂದ 1 ರ ನಡುವೆ 4 ನೇ ರೀಡಿಂಗ್ ಸಮಾಂತರವಾಗಿದೆ ವಾಗಿದೆ ಇದರರ್ಥ ಈ ಕೆಲಸದ ತುಣುಕಿನ ವ್ಯಾಸವು ಮೇನ್ ಸ್ಕೇಲ್ ದ ರೀಡಿಂಗ್ ಮತ್ತು ಲೀಸ್ಟ್ ಕೌಂಟ್ ಮತ್ತು ಸಮಾಂತರತೆಯ ವರ್ನಿಯರ್ ಸ್ಕೇಲ್ನ ಗುಣಿಸಿದಾಗ ಬರುವ ಮೊತ್ತಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಮೇನ್ ಸ್ಕೇಲ್ ದ ರೀಡಿಂಗ್ ಗೆ ಸಮನಾಗಿರುತ್ತದೆ 51 ಪ್ಲಸ್ ಲೀಸ್ಟ್ ಕೌಂಟ್ 4 ನೇ ರೀಡಿಂಗ್ ಗೆ 0 02 ಆಗಿದ್ದು ಅದು 51 08 ಮಿ ಗೆ ಸಮಾನವಾಗಿರುತ್ತದೆ ಇದು ಬಾಹ್ಯ ವ್ಯಾಸ ಆದ್ದರಿಂದ ವಾಸ್ತವವಾಗಿ ನಾವು ಲೆಕ್ಕಾಚಾರಗಳು ಮಾಪನಗಳು ಮಾಡಿದಾಗ ಕೇವಲ ಒಮ್ಮೆ ತೆಗೆದುಕೊಳ್ಳಲಾಗುವುದಿಲ್ಲ ನಾವು ಮಾಪನಶಾಸ್ತ್ರ ಅಂಕಿಅಂಶದ ಅಂಶಗಳನ್ನು ಚರ್ಚಿಸಬಹುದು ಯಾವುದೇ ಮೌಲ್ಯವನ್ನು ಕೇವಲ ಒಮ್ಮೆ ತೆಗೆದುಕೊಳ್ಳಲಾಗುವುದಿಲ್ಲ ಸಾಮಾನ್ಯವಾಗಿ ಒಂದೇ ಅಳತೆಗಳನ್ನು ನಂಬುವುದಿಲ್ಲ ಅನೇಕ ಅನೇಕ ಬಾರಿ ಅಳತೆಗಳನ್ನು ಮಾಡುತ್ತೇವೆ ಆದ್ದರಿಂದ ನಾವು ವ್ಯಾಸವನ್ನು ಬೇರೆ ಯಾವುದಾದರೂ ಸ್ಥಳದಲ್ಲಿ ಪರಿಶೀಲಿಸುತ್ತೇವೆ ಮತ್ತೆ ಅದೇ ವಿಧಾನ ತೆರೆಯುವುದು ಅದನ್ನು ಸ್ಥಿರ ದವಡೆಗೆ ಸರಿಸುವುದು ನಂತರ ಮುಚ್ಚುವುದು ಕ್ಲ್ಯಾಂಪ್ ಅನ್ನು ಲಾಕ್ ಮಾಡುವುದು ನಂತರ ಸ್ಕ್ರೂ ಅನ್ನು ಉತ್ತಮ ಹೊಂದಾಣಿಕೆ ಮಾಡುವುದು ಸ್ವಲ್ಪ ಒತ್ತಡವನ್ನು ಹಾಕಿದರೆ ನಾವು ಸರಿಯಾಗಿ ಅಳತೆ ಮಾಡಬಹುದು ಈಗ ನಾವು ಮತ್ತೆ ಮೌಲ್ಯಗಳನ್ನು ನೋಡೋಣ ಆದ್ದರಿಂದ ಇದು ಸುಮಾರು 51 ಮೇನ್ ಸ್ಕೇಲ್ ದ ಮೌಲ್ಯಗಳು ಮತ್ತೆ 51 ಇದು ವೀಕ್ಷಣೆ 1 ನಂತರ ವೀಕ್ಷಣೆ 2 ಇಲ್ಲಿ ಮೇನ್ ಸ್ಕೇಲ್ ದ ರೀಡಿಂಗ್ 51 ಪ್ಲಸ್ ಲೀಸ್ಟ್ ಕೌಂಟ್ ಇಂಟು ವರ್ನಿಯರ್ ಸ್ಕೇಲ್ ರೀಡಿಂಗ್ ಯಾವ ವರ್ನಿಯರ್ ಸ್ಕೇಲ್ ರೀಡಿಂಗ್ ಕೊಇನ್ಸಿಡಿಂಗ್ ಆಗಿದೆ ನೋಡೋಣ ನೀವು ಅದನ್ನು ಹತ್ತಿರದಿಂದ ನೋಡಿದರೆ ಇಲ್ಲಿ ಸೇರಿಕೊಳ್ಳುವ ರೀಡಿಂಗ್ 9 ನೇ ರೀಡಿಂಗ್ ಸಮಾಂತರ ವಾಗಿದೆ ಆದ್ದರಿಂದ ಇಲ್ಲಿ 9 ನೇ ರೀಡಿಂಗ್ ಸಮಾನವಾಗಿದೆ 51 ಕ್ಕೆ 0 18 ಸೇರಿಸಿದಾಗ 51 18 ಆಗುತ್ತದೆ ಅಲ್ಲಿನ ಎರಡು ಅವಲೋಕನಗಳು 0 1 ಮಿಮೀ ವ್ಯತ್ಯಾಸವನ್ನು ಹೊಂದಿರುವುದನ್ನು ನೀವು ನೋಡಬಹುದು ನಾವು ಸಾಮಾನ್ಯವಾಗಿ ಒಂದು ಸ್ಕೇಲ್ ಅನ್ನು ಬಳಸುವ ಮೂಲಕ ಅದನ್ನು ನೋಡಿದಾಗ ಅದು ಕೇವಲ 51 ಎಂದು ನಾನು ಭಾವಿಸುತ್ತೇನೆ ವ್ಯಾಸವು ವಾಸ್ತವವಾಗಿ ಇಲ್ಲಿ ಒಂದು ಉಲ್ಲೇಖ ಸಮತಲವನ್ನು ಸ್ಪರ್ಶಿಸಬೇಕಾಗಿದೆ ವ್ಯಾಸವು ಸುಮಾರು 51 ಆಗಿದೆ ಆದ್ದರಿಂದ ವಿಷಯವೆಂದರೆ ಈ ವ್ಯತ್ಯಾಸ 0 08 0 18 ಆದ್ದರಿಂದ ನಾವು ಇದನ್ನು ಬಳಸಿಕೊಂಡು ಅನೇಕ ಅವಲೋಕನಗಳನ್ನು ಮಾಡಬಹುದು ಮತ್ತು ಸರಾಸರಿ ತೆಗೆದುಕೊಳ್ಳಬಹುದು ಆದ್ದರಿಂದ ಸರಾಸರಿ 51 ಪಾಯಿಂಟ್ ಬಂದರೆ ಮುಂದಿನ ರೀಡಿಂಗ್ ನ್ನು ಕಳುಹಿಸುತ್ತದೆ ನನ್ನ ಅಂತಿಮ ಅವಲೋಕನಗಳಾಗಿ ನಾನು ಈ ಎರಡು ಮೌಲ್ಯಗಳನ್ನು ಮಾತ್ರ ತೆಗೆದುಕೊಂಡರೆ ಈ ವರ್ಕ್ ಪೀಸ್ ಅಂತಿಮ ವ್ಯಾಸವು 51 ಆದ್ದರಿಂದ ಈ ರೀತಿಯಾಗಿ 51 08 ಜೊತೆಗೆ 51 18 ರಿಂದ 2 ಸರಾಸರಿ 51 13 ಮಿ ಹಾಗಾದರೆ ಈ ದೋಷವು ಏಕೆ ಇದೆ ಎಂದು ನಾವು ನೋಡಬಹುದು ನಾವು ಈ ವರ್ಕ್ ಪೀಸ್ ನ್ನು ಹತ್ತಿರದಿಂದ ನೋಡಿದರೆ ಬಾಹ್ಯ ಭಾಗದಲ್ಲಿ ನಾವು ಈ ಸೆರೇಶನ್ಗಳನ್ನು ಇಲ್ಲಿ ಹೊಂದಿದ್ದೇವೆ ಎಂದು ನೀವು ನೋಡಬಹುದು ಇಲ್ಲಿ ನರ್ಲಿಂಗ್ ಮಾಡಲಾಗಿದೆ ಈ ನರ್ಲಿಂಗ್ ನಿಂದಾಗಿ ಏರಿಳಿತಗಳಿವೆ ಕ್ರೆಸ್ಟ್ಗಳು ಮತ್ತು ಟ್ರಫ್ಗಳಿವೆ ಮತ್ತು ಅಲ್ಲಿ ಪೀಕ್ಸ್ ಗಳು ಮತ್ತು ವ್ಯಾಲಿಗಳಿವೆ ಏಕೆಂದರೆ ಬೇರೆ ಬೇರೆ ಸ್ಥಳಗಳಲ್ಲಿ ವ್ಯಾಸವು ಸ್ವಲ್ಪ ವಿಭಿನ್ನವಾಗಿ ಬರುತ್ತದೆ ಆದ್ದರಿಂದ ಇದು ನಮ್ಮ ವರ್ನಿಯರ್ ಕ್ಯಾಲಿಪರ್ಗೆ ಸಾಕಷ್ಟು ಸೂಕ್ಷ್ಮವಾಗಿರುತ್ತದೆ ಈ ವ್ಯತ್ಯಾಸವನ್ನು ಗುರುತಿಸಲು ಸಮರ್ಥವಾಗಿರುವ 0 02 ಮಿ ಗೆ ಸಮಾನವಾದ ಲೀಸ್ಟ್ ಕೌಂಟ್ ಅಥವಾ ಸೂಕ್ಷ್ಮತೆಯನ್ನು ಹೊಂದಿರುವ ವರ್ನಿಯರ್ ಕ್ಯಾಲಿಪರ್ ಇರಬೇಕು ಈ ವ್ಯತ್ಯಾಸವು ಹೆಚ್ಚಾಗಿದೆ ಈ ವಿಭಾಗಗಳನ್ನು ಆಧರಿಸಿದ ಕ್ರಮದಿಂದ ಹೊರಗಿದೆ ಈ ವ್ಯತ್ಯಾಸವು ನಾನು ಇಲ್ಲಿ ಬರೆದ 0 ನಾವು ಆಂತರಿಕ ವ್ಯಾಸವನ್ನು ಸಹ ನೋಡಬಹುದು ಆದ್ದರಿಂದ ನಾನು ಇಲ್ಲಿ ಮತ್ತೊಂದು ವರ್ಕ್ ಪೀಸ್ ನ್ನು ಆರಿಸುತ್ತೇನೆ ಇದಕ್ಕಾಗಿ ನಾನು ಎಲ್ಲಾ ದವಡೆಗಳನ್ನು ಡೆಪ್ತ್ ಗೇಜ್ ಅನ್ನು ಬಳಸುತ್ತೇನೆ ಈ ಕೆಲಸದ ತುಣುಕಿನ ಪೂರ್ಣ ಆಂತರಿಕ ಬಾಹ್ಯ ಅಳತೆ ಅಥವಾ ಪೂರ್ಣ ಆಯಾಮಗಳನ್ನು ಗುರುತಿಸಲು ಅಥವಾ ನೋಡಲು ಪೂರ್ಣ ರೇಖಾಚಿತ್ರವನ್ನು ಅವಲೋಕಿಸುತ್ತೇನೆ ಈ ವರ್ಕ್ ಪೀಸ್ ದ ವಿವಿಧ ಭಾಗಗಳನ್ನು ಹೊಂದಿದೆ ಅದು ಸಣ್ಣ ಸಿಲಿಂಡರ್ ಹೊಂದಿದೆ ದೊಡ್ಡ ಸಿಲಿಂಡರ್ ಹೊಂದಿದೆ ನಡುವೆ ಸ್ಲಾಟ್ ಇದೆ ನಂತರ ನಾವು ಮೇಲ್ಭಾಗದಲ್ಲಿ ಸಣ್ಣ ರಂಧ್ರವನ್ನು ಹೊಂದಿದ್ದೇವೆ ಮೂಲತಃ ಇದು ಪೂರ್ಣಪ್ರಮಾಣದ ರಂಧ್ರ ಮತ್ತು ನಾವು ಥ್ರೆಡ್ ರಂಧ್ರವನ್ನು ಕೀ ರಂಧ್ರವನ್ನು ಸಹ ಹೊಂದಿದ್ದೇವೆ ಇದರಲ್ಲಿ ಒಳಭಾಗದ ಥ್ರೆಡ್ ಇದೆ ಈ ಎಲ್ಲಾ ಆಯಾಮಗಳನ್ನು ನೋಡೋಣ ನಾನು ರೇಖಾಚಿತ್ರವನ್ನು ಬರೆಯಬಹುದೇ ನಾನು ವಿಶೇಷಣಗಳನ್ನು ಸೆಳೆಯಬಲ್ಲೆನೆ ಅಥವಾ ಈ ವಿವರಣೆಯನ್ನು ಇದರ ಮಿಶ್ರ ರೇಖಾಚಿತ್ರದಲ್ಲಿ ಪಡೆಯಬಹುದೇ ಇದು ಈ ರೀತಿಯ ಘಟಕವಾಗಿದೆ ನಾನು ಡೈಮೆನ್ಶನ್ ನೋಡುವಾಗ ಅದನ್ನು ಚಿತ್ರಿಸುವಂತೆ ಮಾಡುತ್ತೇನೆ ದೊಡ್ಡ ವೃತ್ತದ ಬಾಹ್ಯ ವ್ಯಾಸವನ್ನು ನೋಡೋಣ ವ್ಯಾಸವನ್ನು ಕಂಡುಹಿಡಿಯಲು ಅದೇ ವಿಧಾನವನ್ನು ಬಳಸಿಕೊಂಡು ಕೋಇನ್ಸೈಡ್ ಮೌಲ್ಯವನ್ನು ನೋಡೋಣ ನಾನು ಈ ಮೌಲ್ಯವನ್ನು ಬರೆದುಕೊಳ್ಳುತ್ತೇನೆ ನಂತರ ಲೆಕ್ಕಾಚಾರ ಗಳನ್ನು ತೋರಿಸುವುದಿಲ್ಲ ನೇರವಾಗಿ ಸಮಯವನ್ನು ಈ ರೀತಿ ಉಳಿಸುತ್ತದೆ ಆದ್ದರಿಂದ ಇಲ್ಲಿ ಒಂದೇ ವ್ಯಾಸವು ವರ್ನಿಯರ್ ಕ್ಯಾಲಿಪರ್ನಲ್ಲಿದೆ ಇಲ್ಲಿ ಅಂದಾಜು ಮೌಲ್ಯವಿದೆ ಇದು ವ್ಯಾಸ ನಾವು ಅದನ್ನು ಕ್ಯಾಪಿಟಲ್ ಡಿ ಎಂದು ಕರೆಯೋಣ ಡೈಮೆನ್ಶನ್ ಮಾಡುವ ಮೊದಲು ಕೆಲವು ವಿಭಿನ್ನ ಬಣ್ಣವನ್ನು ಆಯ್ಕೆ ಮಾಡೋಣ ಅದು 49 ನಾನು ಮೇನ್ ಸ್ಕೇಲ್ ದ ವಿಭಾಗ ಮತ್ತು 0 02 ಗುಣಿಸಿ ವರ್ನಿಯರ್ ಸ್ಕೇಲ್ ವಿಭಾಗಕ್ಕೆ ಬಳಸುತ್ತೇನೆ ಇದು 49 ಪ್ಲಸ್ 0 02 ಗುಣಿಸಿ 11 11 ನೇ ಮೌಲ್ಯವು ಇಲ್ಲಿ ಹೊಂದಿಕೆಯಾಗುವುದನ್ನು ನೀವು ನೋಡಬಹುದು ಆದ್ದರಿಂದ ಇದು 49 ಜೊತೆಗೆ 0 22 ಇದು 49 22 ಕ್ಕೆ ಸಮಾನವಾಗಿರುತ್ತದೆ ನಾನು ಈ ಮೌಲ್ಯವನ್ನು ಇಲ್ಲಿ ಇಡುತ್ತೇನೆ ಮುಂದಿನದು ಆಂತರಿಕ ವ್ಯಾಸ ಇದು ಸಣ್ಣ ಡಿ ಇದು ಕ್ಯಾಪಿಟಲ್ ಡಿ ಇದನ್ನು ಕ್ಯಾಪಿಟಲ್ ಟಿ ಎಂದು ಕರೆಯೋಣ ಇದನ್ನು ಸಣ್ಣ ಟಿ ಎಂದು ಕರೆಯೋಣ ಈ ಆಳವನ್ನು ಅಳೆಯೋಣ ಆಂತರಿಕ ದವಡೆಗಳನ್ನು ಸಿಲಿಂಡರ್ ಒಳಗೆ ಸೇರಿಸುವ ಮೂಲಕ ನಾವು ಆಂತರಿಕ ವ್ಯಾಸವನ್ನು ನೋಡಬಹುದು ನೀವು ಅದೇ ತತ್ವವನ್ನು ಬಳಸಿಕೊಂಡು ಸ್ಕ್ರೂಗಳನ್ನು ಲಾಕ್ ಮಾಡುತ್ತಿದ್ದೀರಿ ಸ್ಕ್ರೂಗಳನ್ನು ಲಾಕ್ ಮಾಡಿದ ನಂತರ ನಾವು ಮೌಲ್ಯಗಳನ್ನು ನೋಡಬಹುದು ಆಂತರಿಕ ವ್ಯಾಸವು ಮೇನ್ ಸ್ಕೇಲ್ ದ ರೀಡಿಂಗ್ 11 ಮತ್ತು ಸಮಾನಾಂತರದ ಬಿಂದು 44 ನೇ ಸ್ಥಾನದಲ್ಲಿದೆ ಇದು 11 ಪ್ಲಸ್ 0 2 ಗುಣಿಸಿ 44 ಆಗಿದೆ ಇದು ಚಿಕ್ಕದಾಗಿದೆ ಇದು 11 44 ಮಿ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ದಶಮಾಂಶಗಳ ಎರಡು ಸ್ಥಾನಗಳು ಮತ್ತು ಸಂಖ್ಯೆಗಳವರೆಗೆ ನಾವು ಈ ಎಲ್ಲಾ ಡೈಮೆನ್ಶನ್ ನೋಡಬಹುದು ಆದ್ದರಿಂದ ಈ ಡೈಮೆನ್ಶನ್ d ನಂತರ ಈ t T ಇರುತ್ತದೆ ನಾವು ಈ ಸಣ್ಣ ವ್ಯಾಸವನ್ನು ನೋಡಬಹುದು ಅದನ್ನು ನಾನು s ಎಂದು ಕರೆಯೋಣ ನಾವು ಈ ಸಣ್ಣ ವ್ಯಾಸವನ್ನು ನೋಡಬಹುದು ಅದನ್ನು ನಾನು s ಎಂದು ಕರೆಯುತ್ತೇನೆ ಆದ್ದರಿಂದ ನಾವು ಈ ಎಲ್ಲಾ ಲೆಕ್ಕಾಚಾರಗಳನ್ನು ಮತ್ತು ಟಿಪ್ಪಣಿಗಳೊಂದಿಗೆ ನಿಮಗೆ ಹೇಳುತ್ತೇನೆ ವರ್ನಿಯರ್ ಕ್ಯಾಲಿಪರ್ನ ಈ ತತ್ವ ಮತ್ತು ಬಳಕೆಯನ್ನು ತೋರಿಸುವುದು ಈ ಪ್ರದರ್ಶನದ ಉದ್ದೇಶವಾಗಿತ್ತು ಈ ವರ್ನಿಯರ್ ಸ್ಕೇಲ್ ಅನ್ನು ಕ್ಯಾಲಿಪರ್ಗಳಲ್ಲಿ ಮಾತ್ರ ಬಳಸಲಾಗುವುದಿಲ್ಲ ಇದನ್ನು ಎತ್ತರ ಮಾಪಕದಲ್ಲಿಯೂ ಬಳಸಬಹುದು ಪ್ರದರ್ಶನಕ್ಕಾಗಿ ನಾವು ಬಳಸುವ ಸಾಧನಗಳಲ್ಲಿ ಎತ್ತರ ಮಾಪಕ ಕೂಡ ಆಗಿದೆ ಈಗ ನಾವು ಕ್ಯಾಲಿಪರ್ ಬಳಸುವಾಗ ಕೆಲವು ಮುನ್ನೆಚ್ಚರಿಕೆಗಳಿವೆ ಕೆಲವು ಸಾಮಾನ್ಯ ಮುನ್ನೆಚ್ಚರಿಕೆಗಳು ಮತ್ತು ಕೆಲವು ಈ ವರ್ನಿಯರ್ ಕ್ಯಾಲಿಪರ್ಗೆ ನಿರ್ದಿಷ್ಟವಾಗಿವೆ ಮೊದಲ ಮುನ್ನೆಚ್ಚರಿಕೆ ಅಳತೆ ಶಕ್ತಿ ವರ್ಕ್ ಪೀಸ್ ಅತಿಯಾದ ಬಲವನ್ನು ಅನ್ವಯಿಸಬೇಡಿ ದವಡೆಗಳ ಸ್ಥಾನಿಕ ವಿಚಲನಗಳಿಂದಾಗಿ ನಾವು ಅಳತೆ ದೋಷಗಳನ್ನು ಹೊಂದಬಹುದು ಆದ್ದರಿಂದ ಅತಿಯಾದ ಬಲವಿಲ್ಲ ಇದು ಸ್ಥಾನಿಕ ವಿಚಲನ ದೋಷಗಳಿಗೆ ಕಾರಣವಾಗಬಹುದು ಸಂಖ್ಯೆ 2 ವೀಕ್ಷಕ ದೋಷವಾಗಿದ್ದು ಅದು ಪ್ಯಾರಲಕ್ಸ್ ಎರರ್ ಆಗಿದೆ ಆದಾಗ್ಯೂ ಉಪಕರಣವು ಸಾಕಷ್ಟು ಸ್ಪಷ್ಟವಾಗಿದೆ ಯಾವ ರೀಡಿಂಗ್ ವರ್ನಿಯರ್ ಸ್ಕೇಲ್ ಮೌಲ್ಯಗಳು ಮುಖ್ಯ ಸ್ಕೇಲ್ಗೆ ಹೊಂದಿಕೆಯಾಗುತ್ತವೆ ಎಂಬುದನ್ನು ನಾವು ನೋಡಬಹುದು ಆದರೆ ಸಾಮಾನ್ಯವಾಗಿ ಪ್ಯಾರಲಕ್ಸ್ ಎರರ್ ಬರಬಹುದು ಸಾಮಾನ್ಯ ಪ್ಯಾರಲ್ಲಕ್ಸ್ ದೋಷವನ್ನು ವರ್ನಿಯರ್ ಕ್ಯಾಲಿಪರ್ನಲ್ಲಿ ತಪ್ಪಿಸಲಾಗಿಲ್ಲ ಇದು ಪ್ಯಾರಲ್ಲಕ್ಸ್ ಎರರ್ ಇಲ್ಲಿ ಮಹತ್ವದ್ದಾಗಿರುತ್ತದೆ ಎಂಬುದು ಸೂಕ್ಷ್ಮವಲ್ಲ ಆದರೆ ಇದು ಒಂದು ಪ್ರಮುಖವಾದದ್ದು ಅದು ಬಂದರೆ ಅದು ನಮಗೆ ಕನಿಷ್ಠ 1 ರೀಡಿಂಗ್ ಗಿಂತ ವ್ಯತ್ಯಾಸವನ್ನು ನೀಡುತ್ತದೆ ಸಂಖ್ಯೆ 3 ಹೊರಗಿನ ಅಳತೆಯಾಗಿದೆ ಹೊರಗಿನ ಮಾಪನವು ನಾವು ವರ್ಕ್ ಪೀಸ್ ನ್ನು ಸಾಧ್ಯವಾದಷ್ಟು ಉಲ್ಲೇಖದ ಮೇಲ್ಮೈಗೆ ಹತ್ತಿರದಲ್ಲಿರಿಸಬಹುದು ಮತ್ತು ಅಳತೆಯ ಹಂತಗಳನ್ನು ವರ್ಕ್ ಪೀಸ್ ನೊಂದಿಗೆ ಅಳವಡಿಸಬಹುದು ಏಕೆಂದರೆ ಹೊರಗಿನ ಅಳತೆಯನ್ನು ಕೆಲವೊಮ್ಮೆ ಸರಿಯಾದ ರೀತಿಯಲ್ಲಿ ಹಾಕದಿದ್ದರೆ ಅದು ನಮಗೆ ಕೆಲವು ದೋಷವನ್ನು ನೀಡುತ್ತದೆ ಅದೇ ತರಹವಾಗಿ ಒಳಗಿನ ಮಾಪನವು ಸಹ ಇದೇ ರೀತಿಯ ನ್ಯೂನತೆ ಗಳನ್ನು ಸಹ ಹೊಂದಿರಬಹುದು ಆದ್ದರಿಂದ ಒಳಗಿನ ಅಳತೆಗಳಲ್ಲಿ ಅಥವಾ ಹೊರಗಿನ ಅಳತೆಗಳಲ್ಲಿ ಗರಿಷ್ಠ ರೀಡಿಂಗ್ ಮತ್ತು ಕನಿಷ್ಠ ರೀಡಿಂಗ್ ನ್ನು ಗಮನಿಸುವುದು ಮುಖ್ಯ ಇದು ಗರಿಷ್ಠ ಮತ್ತು ಇದು ಕನಿಷ್ಠ ಸಾಧ್ಯವಾದರೆ ಎರಡೂ ಮೌಲ್ಯಗಳನ್ನು ತೆಗೆದುಕೊಳ್ಳಿ ಆಗ ನಾನು ಡೆಪ್ತ್ ಗೇಜನ್ನು ಬಳಸಲಿಲ್ಲ ಅದನ್ನು ಸಹ ಬಳಸಬಹುದು ಡೆಪ್ತ್ ಗೇಜನ್ನು ಬಳಸಿ ಈ ವರ್ಕ್ ಪೀಸ್ ನ ಆಳವನ್ನು ನೀವು ನೋಡಬಹುದು ಆ ಡೆಪ್ತ್ ಗೇಜನ್ನು ಬಳಸುವುದಕ್ಕಾಗಿ ನಮಗೆ ಸಮತಟ್ಟಾದ ಮೇಲ್ಮೈ ಬೇಕು ನಾವು ನಿಜವಾಗಿ ಮೇಲ್ಮೈ ಫಲಕವನ್ನು ಬಳಸುತ್ತಿಲ್ಲ ಆದ್ದರಿಂದ ನಾನು ಈ ಸ್ಪಿರಿಟ್ ಮಟ್ಟವನ್ನು ಆರಿಸಿದ್ದೇನೆ ಸ್ಪಿರಿಟ್ ಮಟ್ಟವನ್ನು ಸಹ ಸುಗಮಗೊಳಿಸಲಾಗುತ್ತದೆ ಅದನ್ನು ಸರಿಯಾಗಿ ಸಮತಟ್ಟು ಮಾಡಲಾಗಿದೆ ಸಮತಟ್ಟು 1 ರಿಂದ 10000 ನೇ ಅಂಚಿನಲ್ಲಿದ್ದರೆ ಈ ಹೆಚ್ಚು ಸೂಕ್ಷ್ಮತೆಯು ಮೃದುವಾದ ಮೇಲ್ಮೈ ಹೊಂದಿರುತ್ತದೆ ಆದ್ದರಿಂದ ನಾವು ಇದರಲ್ಲಿ ಡೆಪ್ತ್ ಗೇಜ್ ನ್ನು ಸೇರಿಸಿದ್ದೇವೆ ಅದು ಬೇಸ್ ಅನ್ನು ಸ್ಪರ್ಶಿಸುವಂತೆ ಮಾಡಿದ್ದೇವೆ ಈಗ ನಾವು ರೀಡಿಂಗ್ ನ್ನು ಗಮನಿಸಬಹುದು ಈಗ ಡೆಪ್ತ್ ಇನ್ಸ್ಟ್ರುಮೆಂಟ್ ಅಥವಾ ಆಳದ ಅಳತೆಯನ್ನು ಬಳಸುವಾಗ ಅಳತೆಯ ಮೇಲ್ಮೈಗಳಿಗೆ ಲಂಬವಾಗಿ ಆಳದ ಭಾಗವನ್ನು ಹೊಂದಿಸುವಂತಹ ಕೆಲವು ಮುನ್ನೆಚ್ಚರಿಕೆಗಳಿವೆ ನಾವು ಕೆಲವು ಸ್ಟೆಪ್ ಮೆಜರ್ಮೆಂಟ್ ಗಳನ್ನು ಸಹ ಮಾಡಬಹುದು ಸ್ಟೆಪ್ ಮೆಜರ್ಮೆಂಟ್ ಯಲ್ಲಿ ಏನಾಗುತ್ತದೆ ಪ್ರಮುಖ ಮೇಲ್ಮೈಗಳೊಂದಿಗೆ ಹಂತದ ಅಳತೆಯನ್ನು ಅಳವಡಿಸಲಾಗಿದೆ ಸ್ಟೆಪ್ ಮೆಜರ್ಮೆಂಟ್ ವು ನಾವು ವರ್ಕ್ ಪೀಸ್ ನಲ್ಲಿ ಗ್ರೂವ್ ಹೊಂದಿರುವಂತೆ ಆಗಿರಬಹುದು ಇದನ್ನು ಸ್ಟೆಪ್ ಎಂದೂ ಕರೆಯಬಹುದು ಆದ್ದರಿಂದ ನಾವು ಇಲ್ಲಿ ಒಂದು ಗ್ರೂವ್ ಹೊಂದಿದ್ದೇವೆ ನಾವು ಇದರ ಬಗ್ಗೆ ಚರ್ಚಿಸುತ್ತೇವೆ ವಾಸ್ತವವಾಗಿ ಇದು ಈ ವ್ಯಾಸ ಮತ್ತು ಇದು ಒಂದು ಸ್ಟೆಪ್ ಆದ್ದರಿಂದ ಸ್ಟೆಪ್ ಮೆಜರ್ಮೆಂಟ್ ಅಲ್ಲಿ ಅದನ್ನು ಮುಚ್ಚಬೇಕಾಗಿದೆ ನಂತರ ಪೊಸಿಷನಲ್ ಎರರ್ ಬರಬಹುದು ನೀವು ಅದರ ಬಗ್ಗೆ ಜಾಗರೂಕರಾಗಿರಬೇಕು ಆಳದ ಅಳತೆಗಾಗಿ ಮೇನ್ ಸ್ಕೇಲ್ ದ ಮೌಲ್ಯಗಳು 41 ಮತ್ತು ವರ್ನಿಯರ್ ಸ್ಕೇಲ್ ರೀಡಿಂಗ್ ಎಂದರೆ ಅದು ಟಿ ಪ್ಲಸ್ ಟಿ ಇದು ಇಲ್ಲಿ ಒಟ್ಟು ಇದು 41 ಮತ್ತು 0 ಪಾಯಿಂಟ್ 02 0 02 ಗುಣಿಸು 7 7 ನೇ ರೀಡಿಂಗ್ ಸಮಾಂತರವಾಗಿದೆ ಇದು 41 44 ಮಿ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ನಮ್ಮ ವರ್ನಿಯರ್ ಕ್ಯಾಲಿಪರ್ಗಳು ನಮ್ಮಲ್ಲಿ ಮತ್ತೊಂದು ವರ್ನಿಯರ್ ಕ್ಯಾಲಿಪರ್ ಕೂಡ ಇದೆ ವಾಸ್ತವವಾಗಿ ಈ ವರ್ನಿಯರ್ ಕ್ಯಾಲಿಪರ್ನಲ್ಲಿ ನಾವು ಯಾವುದೇ ಶೂನ್ಯ ದೋಷವನ್ನು ಹೊಂದಿಲ್ಲ ಇದು ಶೂನ್ಯ ದೋಷವಾಗಿದ್ದರೆ ನಾವು ಕೆಲವೊಮ್ಮೆ 0 ಹೊಂದಿಕೆಯಾಗುವುದಿಲ್ಲ ಎಂದು ಸೇರಿಸಬೇಕು ಅಥವಾ ಕಳೆಯಬೇಕು ಕೆಲವೊಮ್ಮೆ ರೀಡಿಂಗ್ ಮುಂದಕ್ಕೆ ಅಥವಾ ಹಿಂದಕ್ಕೆಆಗಿರುತ್ತದೆ ಇದು ಸಮಾಂತರವಾಗಿಲ್ಲ ಆದ್ದರಿಂದ ನಾವು ಅದನ್ನು ಅದಕ್ಕೆ ತಕ್ಕಂತೆ ಹೊಂದಿಸಿಕೊಳ್ಳಬೇಕು ಅದು ಫಾರ್ವರ್ಡ್ ಇದ್ದಾಗಲೆಲ್ಲಾ ರೀಡಿಂಗ್ ಸ್ವಲ್ಪ ದೊಡ್ಡದಾಗಿದೆ ಎಂದರ್ಥ ದವಡೆಗಳು ಸ್ವಲ್ಪಮಟ್ಟಿಗೆ ತೆರೆದಾಗ ಡಿಟೆಕ್ಟಿವ್ ದವಡೆಗಳು ಮುಚ್ಚಿದರೆ ಇದನ್ನು ಸಕಾರಾತ್ಮಕ ದೋಷ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಸಂಗ್ರಹಿಸುವ ಯಾವುದೇ ರೀಡಿಂಗ್ ನ ಅರ್ಥವು ನಾನು 50 20 ಓದುತ್ತಿದ್ದರೆ ಇಲ್ಲಿ ದೋಷವು 0 10 ಆಗಿದ್ದರೆ ಈ 50 20 ಗೆ 0 10 ಸೇರಿಸಲಾಗುತ್ತದೆ ಈ ಸಕಾರಾತ್ಮಕ ದೋಷವನ್ನು ಕಳೆಯಬೇಕಾಗಿದೆ ಮತ್ತು ಅದು ಅತಿಕ್ರಮಣವಾಗಿದ್ದರೆ ಅದು ಋಣಾತ್ಮಕ ದೋಷವಾಗಿರುತ್ತದೆ ದೋಷಗಳಿಗಾಗಿ ನಾವು ಅದನ್ನು ಹೊಂದಿಸಬೇಕಾಗಿದೆ ದೋಷಗಳನ್ನು ಎದುರಿಸಲು ಶೂನ್ಯ ದೋಷ ಸಂಭವಿಸದ ಕಾರಣ ಉಪಕರಣ ದೋಷ ಇರಬಹುದು ನಾವು ಡಯಲ್ ವರ್ನಿಯರ್ ವನ್ನು ಹೊಂದಿದ್ದೇವೆ ನಮ್ಮಲ್ಲಿ ಡಯಲ್ ವರ್ನಿಯರ್ ಇದೆ ಮೊದಲನೆಯದು ನಾನು ಡಯಲ್ ಗೇಜ್ ಅನ್ನು ಚರ್ಚಿಸುತ್ತೇನೆ ನಂತರ ನಾನು ಡಯಲ್ ವರ್ನಿಯರ್ ಅನ್ನು ಚರ್ಚಿಸುತ್ತೇನೆ ಅದರ ನಂತರ ಡಿಜಿಟಲ್ ವರ್ನಿಯರ್ ಕ್ಯಾಲಿಪರ್ಸ್ ಇದೆ ಎಂದು ಹೇಳಿದ್ದೆ ಇದರಲ್ಲಿ ನಾವು ಯಾವುದೇ ಹಂತದಲ್ಲಿ 0 ಅನ್ನು ಹೊಂದಿಸಬಹುದು ಆದ್ದರಿಂದ ಅದು ಸಹ ಶೂನ್ಯ ದೋಷದೊಂದಿಗೆ ವ್ಯವಹರಿಸಬಹುದು ಆದ್ದರಿಂದ ಇದು ವರ್ನಿಯರ್ ಕ್ಯಾಲಿಪರ್ ಆಗಿತ್ತು ಲ್ಯಾಬ್ ಡೆಮೋನ್ಸ್ಟ್ರೇಷನ್ ನ ಭಾಗದಲ್ಲಿ ನಾನು ಡಯಲ್ ಗೇಜ್ ಮತ್ತು ಡಯಲ್ ವರ್ನಿಯರ್ ಬಗ್ಗೆ ಚರ್ಚಿಸುತ್ತೇನೆ ನಂತರ ನಾವು ಮೈಕ್ರೊಮೀಟರ್ಗೆ ಹೋಗುತ್ತೇವೆ ಲ್ಯಾಬ್ ಪ್ರದರ್ಶನದ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು